ಕೊನೆಯ ತರಗತಿಯ ಸಂಕ್ಷಿಪ್ತ ಪುನರಾವರ್ತನೆಯೊಂದಿಗೆ ಪ್ರಾರಂಭಿಸೋಣ ಕೊನೆಯ ತರಗತಿಯಲ್ಲಿ ನಾವು ಆಂತರಿಕ ಅರೆವಾಹಕಗಳನ್ನು ನೋಡಿದ್ದೇವೆ ಈ ಅರೆವಾಹಕಗಳು ಶುದ್ಧ ಅರೆವಾಹಕಗಳಾಗಿವೆ ಮತ್ತು ನಾವು ವಾಹಕ ಬ್ಯಾಂಡ್ನಲ್ಲಿ ಎಲೆಕ್ಟ್ರಾನ್ಗಳ ಸಾಂದ್ರತೆಯನ್ನು ಮತ್ತು ವೇಲೆನ್ಸಿ ಬ್ಯಾಂಡ್ನಲ್ಲಿ ರಂಧ್ರಗಳನ್ನು ಲೆಕ್ಕ ಹಾಕಿದ್ದೇವೆ ಯಾವುದೇ ತಾಪಮಾನದಲ್ಲಿ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳನ್ನು ಜೋಡಿಯಾಗಿ ಮತ್ತು ಅಂತರ್ಗತ ಅರೆವಾಹಕ n ನಲ್ಲಿ ರಚಿಸಲಾಗಿದೆ ಎಂದು ನಾವು ಕಂಡುಕೊಂಡಿದ್ದೇವೆ ಇದು ಎಲೆಕ್ಟ್ರಾನ್ಗಳ ಸಾಂದ್ರತೆಯು ರಂಧ್ರಗಳ ಸಾಂದ್ರತೆಗೆ ಸಮಾನವಾಗಿರುತ್ತದೆ ಮತ್ತು ಅದನ್ನು ಆಂತರಿಕ ವೃತ್ತಿಯ ಏಕಾಗ್ರತೆ ನಾವು ni ಮತ್ತು ni ಸಂಖ್ಯೆಗೆ ಸಮ ಎಂದು ಕರೆಯಲಾಗುತ್ತದೆ ni ಗೆ ಅಭಿವ್ಯಕ್ತಿ √❑ Nc ಮತ್ತು Nv ಅಲ್ಲಿ ವಹನ ಬ್ಯಾಂಡ್ ಅಂಚಿನಲ್ಲಿರುವ ಸ್ಥಿತಿಗಳ ಪರಿಣಾಮಕಾರಿ ಸಾಂದ್ರತೆ ಮತ್ತು ವೇಲೆನ್ಸ್ ಬ್ಯಾಂಡ್ ಅಂಚು ಮತ್ತು Eg ವಸ್ತುವಿನ ಬ್ಯಾಂಡ್ ಅಂತರವಾಗಿದೆ ವಾಹಕತೆಯ ಅಭಿವ್ಯಕ್ತಿಯನ್ನು ನಾವು ಬರೆದಿದ್ದೇವೆ ಸಿಗ್ಮಾವನ್ನು n e μe p e μh ಅಂತರ್ಗತ ಅರೆವಾಹಕದ ಸಂದರ್ಭದಲ್ಲಿ ನಾವು ಬರೆದಿದ್ದೇವೆ ಎಲ್ಲಿ n p ಇದು μe μh ಆಗಿ ಸರಳಗೊಳಿಸುತ್ತದೆ μe ಮತ್ತು μh ಗಳು ರಂಧ್ರಗಳಲ್ಲಿರುವ ಎಲೆಕ್ಟ್ರಾನ್ಗಳ ಚಲನಶೀಲತೆ ಎಲೆಕ್ಟ್ರಾನ್ಗಳು ವಾಹಕ ಬ್ಯಾಂಡ್ ಮೂಲಕ ಚಲಿಸುವ ಅಥವಾ ರಂಧ್ರಗಳು ವೇಲೆನ್ಸಿ ಬ್ಯಾಂಡ್ ಮೂಲಕ ಚಲಿಸುವ ಸುಲಭತೆಯನ್ನು ಅವು ಪ್ರತಿನಿಧಿಸುತ್ತವೆ n ನ ಹೆಚ್ಚಿನ ಮೌಲ್ಯವು ಅದೇ ರೀತಿಯ ವಾಹಕತೆಯಾಗಿದೆ μe ಮತ್ತು μe ನ ಹೆಚ್ಚಿನ ಮೌಲ್ಯ ವಾಹಕತೆಯು ಹೆಚ್ಚಾಗಿದೆ ಇಂದು ನಾವು ವೃತ್ತಿ ಏಕಾಗ್ರತೆ ಚಲನಶೀಲತೆ ಮತ್ತು ವಾಹಕತೆಗಳಿಗಾಗಿ ಈ ಕೆಲವು ಮೌಲ್ಯಗಳನ್ನು ಲೆಕ್ಕಾಚಾರ ಮಾಡುವ ಮೂಲಕ ಪ್ರಾರಂಭಿಸುತ್ತೇವೆ ಮತ್ತು ನಾವು ಸಿಲಿಕಾನ್ ನೊಂದಿಗೆ ಪ್ರಾರಂಭಿಸುತ್ತೇವೆ ಕೋಣೆಯ ಉಷ್ಣಾಂಶದಲ್ಲಿ ನಾವು ಆಂತರಿಕ ಸಿಲಿಕಾನ್ ಹೊಂದಿದ್ದರೆ ತಾಪಮಾನವು 300 ಕೆಲ್ವಿನ್ ಆಗಿದ್ದರೆ ನಾವು Nc ಮತ್ತು Nv ಸ್ಥಿತಿಗಳ ಪರಿಣಾಮಕಾರಿ ಸಾಂದ್ರತೆಯನ್ನು ಲೆಕ್ಕ ಹಾಕಲು ಬಯಸುತ್ತೇವೆ ನಾವು ಕೊನೆಯ ತರಗತಿಯಲ್ಲಿ Nc ಮತ್ತು Nv ಎಕ್ಸ್ಪ್ರೆಶನ್ ಅನ್ನು ನೋಡಿದ್ದೇವೆ Nc ಎಲೆಕ್ಟ್ರಾನ್ನ ಪರಿಣಾಮಕಾರಿ ದ್ರವ್ಯರಾಶಿಯನ್ನು ಅವಲಂಬಿಸಿರುತ್ತದೆ ಆದ್ದರಿಂದ 22πme kTh232 ನಾವು ವೇಲೆನ್ಸಿ ಬ್ಯಾಂಡ್ Nv ಪವರ್ 3 ರಲ್ಲಿ 2 ಕ್ಕಿಂತ ಹೆಚ್ಚಿನ ಸ್ಥಿತಿಗಳ ಸಾಂದ್ರತೆಗಾಗಿ ಇದೇ ರೀತಿಯ ಅಭಿವ್ಯಕ್ತಿಯನ್ನು ಬರೆಯಬಹುದು ಸಿಲಿಕಾನ್ನ ಸಂದರ್ಭದಲ್ಲಿ mei 1 08 ಪಟ್ಟು me ಇಲ್ಲಿ me ಎಂಬುದು ಎಲೆಕ್ಟ್ರಾನ್ನ ಉಳಿದ ದ್ರವ್ಯರಾಶಿ mh star 0 60 me ನೀವು ಈ ಸಂಖ್ಯೆಗಳನ್ನು ಬಳಸಿದರೆ ಅವುಗಳನ್ನು ಇಲ್ಲಿ ಬದಲಿಸಿ ಮತ್ತು ಸ್ಥಿರಾಂಕಗಳ ಮೌಲ್ಯಗಳನ್ನು ಕೂಡ ಹಾಕಿದರೆ Nc ವು 2 81 x 1025 m3 ಆಗಿರುತ್ತದೆ ಮತ್ತು ನಂತರ Nv 1 16 x 1025 m 3 ಆಗಿರುತ್ತದೆ ಆದ್ದರಿಂದ ಈ 2 ವಾಹಕ ಬ್ಯಾಂಡ್ ಅಂಚಿನಲ್ಲಿ ಮತ್ತು ವೇಲೆನ್ಸ್ ಬ್ಯಾಂಡ್ ಅಂಚಿನಲ್ಲಿರುವ ಸ್ಥಿತಿಗಳ ಪರಿಣಾಮಕಾರಿ ಸಾಂದ್ರತೆಯನ್ನು ಪ್ರತಿನಿಧಿಸುತ್ತದೆ ಕೊನೆಯ ತರಗತಿಯಲ್ಲಿ ರಂಧ್ರಗಳಲ್ಲಿನ ಹೆಚ್ಚಿನ ಎಲೆಕ್ಟ್ರಾನ್ಗಳು ವೇಲೆನ್ಸಿ ಬ್ಯಾಂಡ್ ಅಂಚುಗಳು ಮತ್ತು ವಹನ ಬ್ಯಾಂಡ್ ಅಂಚಿನ ಬಳಿ ಕೇಂದ್ರೀಕೃತವಾಗಿರುವುದನ್ನು ನಾವು ನೋಡಿದ್ದೇವೆ ಆದ್ದರಿಂದ ನಾವು ಮುಂದುವರಿಯಬಹುದು ಮತ್ತು ಆಂತರಿಕ ವೃತ್ತಿಯ ಏಕಾಗ್ರತೆಯ ಸಮಯವನ್ನು exp Eg2kT ನಿಂದ ಲೆಕ್ಕ ಹಾಕಬಹುದು ಕೋಣೆಯ ಉಷ್ಣಾಂಶದಲ್ಲಿ ಸಿಲಿಕಾನ್ ಸುಮಾರು 1 1 ev 2 kT ಬ್ಯಾಂಡ್ ಅಂತರವನ್ನು ಹೊಂದಿದೆ ಆದ್ದರಿಂದ Eg ಎಂದರೆ ನಾವು ಅದನ್ನು ಪ್ಲಗ್ ಮಾಡಿದರೆ ನಾವು Ni ಮೌಲ್ಯವನ್ನು 1 x 1016m 3 ಎಂದು ಪಡೆಯುತ್ತೇವೆ ಇದು ಸಿಲಿಕಾನ್ನ ಆಂತರಿಕ ವೃತ್ತಿ ಸಾಂದ್ರತೆಯನ್ನು ಪ್ರತಿನಿಧಿಸುತ್ತದೆ ನಾವು ಇದನ್ನು ಇಲ್ಲಿ ಕೋಣೆಯ ಉಷ್ಣಾಂಶದಲ್ಲಿ ಸಿಲಿಕಾನ್ಗೆ ni ಎಂದು ಬರೆಯುತ್ತೇವೆ ನಾವು ಇದನ್ನು ಸೆಂಟಿಮೀಟರ್ ಘನಕ್ಕೆ ಪರಿವರ್ತಿಸಬಹುದು ಆದ್ದರಿಂದ ಈ ಸೆಂಟಿಮೀಟರ್ ಕ್ಯೂಬ್ ಸುಮಾರು 1 x 1010 cm 3 ಆಗಿದೆ ಆದ್ದರಿಂದ ನಾವು 10 ಬಿಲಿಯನ್ ವೃತ್ತಿಗಳನ್ನು ಹೊಂದಿದ್ದೇವೆ ಅದು ಕೋಣೆಯ ಉಷ್ಣಾಂಶದಲ್ಲಿ ಸಿಲಿಕಾನ್ನಲ್ಲಿ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳು ಈಗ ಇದು ನಿಜವಾಗಿಯೂ ದೊಡ್ಡ ಸಂಖ್ಯೆಯಂತೆ ಕಾಣುತ್ತದೆ ನಾವು ಈಗ ಅದನ್ನು ಸನ್ನಿವೇಶದಲ್ಲಿ ಇರಿಸಿಕೊಳ್ಳಲು ಪ್ರಯತ್ನಿಸೋಣ ಸಿಲಿಕಾನ್ನ V 1 cm 3 ಪರಮಾಣುಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡೋಣ ಇದು ವಸ್ತುವಿನ ಸಾಂದ್ರತೆಯಲ್ಲದೆ ಬೇರೇನಲ್ಲ ρ ಪರಮಾಣು ತೂಕದ ಸಮಯದಿಂದ ಅವೊಗಡ್ರೊ ಸಂಖ್ಯೆಯಿಂದ ಭಾಗಿಸಲಾಗಿದೆ ನಾವು ಸಂಖ್ಯೆಗಳನ್ನು ಬದಲಿಸುತ್ತೇವೆ ಸಿಲಿಕಾನ್ ಸಾಂದ್ರತೆಯು 2 3 g cm 3 ಪರಮಾಣು ತೂಕ 28 g mole 1 ಮತ್ತು ಅವೊಗಡ್ರೊ ಸಂಖ್ಯೆ 6 023 x 1023 ನೀವು ಈ ಮೌಲ್ಯಗಳನ್ನು ಬದಲಿಸಿ ಮತ್ತು ಮೌಲ್ಯಮಾಪನ ಮಾಡಿ ನೀವು ಪ್ರತಿ ಯೂನಿಟ್ ಪರಿಮಾಣಕ್ಕೆ ಸಿಲಿಕಾನ್ ಪರಮಾಣುಗಳ ಸಂಖ್ಯೆಯನ್ನು ಸರಿಸುಮಾರು 5 x 1022 ಎಂದು ಪಡೆಯುತ್ತೀರಿ ನೀವು ವಾಹಕದ ಸಾಂದ್ರತೆಯನ್ನು ನೋಡಿದರೆ ಮತ್ತು ಅದು 10 ಬಿಲಿಯನ್ ಎಂದು ಹೇಳಿದರೆ ನೀವು ಅದನ್ನು ಪರಮಾಣುಗಳ ಸಂಖ್ಯೆಗೆ ಹೋಲಿಸಬಹುದು ಅಂದರೆ 1022 ಆದ್ದರಿಂದ 10 ಬಿಲಿಯನ್ ಗಿಂತ ಹೆಚ್ಚಿನ ಪ್ರಮಾಣದ 10 ಆದೇಶಗಳು ಆದ್ದರಿಂದ ನೀವು ಅದನ್ನು ನೋಡಿದರೆ ಪ್ರತಿ ಅಣುವಿಗೆ ವೃತ್ತಿಜೀವನದ ಸಂಖ್ಯೆ ನೀವು ವಿಭಾಗವನ್ನು ಮಾಡಿದರೆ ನೀವು ಪ್ರತಿ 1011 ಪರಮಾಣುಗಳಿಗೆ 1 ಎಲೆಕ್ಟ್ರಾನ್ ಅಥವಾ 1 ರಂಧ್ರವನ್ನು ಹೊಂದಿರುವಿರಿ ಮತ್ತು ಇದು ನಿಜವಾಗಿಯೂ ಚಿಕ್ಕದಾಗಿರುತ್ತದೆ ನಾವು ಸಿಲಿಕಾನ್ ಗಾಗಿ μe ಸಮೀಕರಣವನ್ನು ಬಳಸಿಕೊಂಡು ವಾಹಕತೆಯನ್ನು ಲೆಕ್ಕ ಹಾಕಬಹುದು ನಾವು ನಿನ್ನೆ ನೋಡಿದ್ದೇವೆ 1350 cm2 v 1 s 1 μh 450 ಆಗಿದೆ ನಾವು ಇಲ್ಲಿ ಹೊಂದಿರುವ ಮೌಲ್ಯ ni ಗೆ ನೀವು ಬದಲಿಯಾಗಿರಬಹುದು ಮತ್ತು e ಎಂಬುದು ವಿದ್ಯುತ್ ಚಾರ್ಜ್ ಹೊರತುಪಡಿಸಿ ಏನೂ ಅಲ್ಲ μe ಮತ್ತು μh ಅನ್ನು ಇಲ್ಲಿ ನೀಡಲಾಗಿದೆ ನೀವು ಬದಲಿ ಮತ್ತು ಮೌಲ್ಯಮಾಪನ ಮಾಡಿದರೆ ನೀವು 2 9 x 10 6 Ω 1 cm 1 ನ ವಾಹಕತೆಯನ್ನು ಪಡೆಯುತ್ತೀರಿ ಇದನ್ನು ಮತ್ತೊಮ್ಮೆ ಬರೆಯುತ್ತೇನೆ ಕೋಣೆಯ ಉಷ್ಣಾಂಶದಲ್ಲಿ ನೀವು ಆಂತರಿಕ ಸಿಲಿಕಾನ್ ಹೊಂದಿದ್ದರೆ ನಾವು ಲೆಕ್ಕಾಚಾರ ಮಾಡುವ ವಾಹಕತೆಯ ಸಿಗ್ಮಾ 2 9 x 10 6 Ω 1 cm 1 ಪ್ರತಿರೋಧ ρ ಏನೂ ಅಲ್ಲ ಆದರೆ 1 ವಾಹಕತೆಯ ಮೇಲೆ ಪ್ರತಿರೋಧ 3 ಆದ್ದರಿಂದ ಹೋಲಿಸಲು ಕೇವಲ ವಾಹಕತೆಯ ಮೇಲೆ ಕೇವಲ 1 ಆಗಿದೆ ನೀವು ಲೋಹವಾದ ತಾಮ್ರವನ್ನು ಹೊಂದಿದ್ದರೆ ಪ್ರತಿರೋಧ ρ ಅಂದಾಜು 15 ನಾವು ವಿವಿಧ ಅಂಶಗಳಿಗೆ ಪ್ರತಿರೋಧಗಳನ್ನು ಬರೆದಾಗ ನಾವು ಇದನ್ನು ಮೊದಲ ತರಗತಿಯಲ್ಲಿ ನೋಡಿದ್ದೇವೆ ಆದ್ದರಿಂದ ತಾಮ್ರ ಮತ್ತು ಸಿಲಿಕಾನ್ ಅನ್ನು ಹೋಲಿಸಿದರೆ ಸಿಲಿಕಾನ್ ತಾಮ್ರಕ್ಕಿಂತ 12 ಆರ್ಡರ್ಗಳಷ್ಟು ಹೆಚ್ಚಿನ ಪ್ರತಿರೋಧವನ್ನು ಹೊಂದಿದೆ ಆದ್ದರಿಂದ ಇದು ಆಂತರಿಕ ಸಿಲಿಕಾನ್ ಅನ್ನು ಅತ್ಯಂತ ಕಳಪೆ ವಾಹಕವಾಗಿ ಮಾಡುತ್ತದೆ ಮತ್ತು ಅದಕ್ಕೆ ಕಾರಣವೆಂದರೆ ನಮ್ಮಲ್ಲಿ ರಂಧ್ರಗಳಲ್ಲಿ ಎಲೆಕ್ಟ್ರಾನ್ಗಳ ಸಾಂದ್ರತೆ ಕಡಿಮೆ ಆದ್ದರಿಂದ ನೀವು ತುಂಬಾ ಕಡಿಮೆ ವೃತ್ತಿ ಸಾಂದ್ರತೆಯನ್ನು ಹೊಂದಿದ್ದೀರಿ ಮತ್ತು ಇದು ಸಿಲಿಕಾನ್ನ ಬ್ಯಾಂಡ್ ಅಂತರಕ್ಕೆ ಸಂಬಂಧಿಸಿದೆ ತಾಮ್ರದ ವಿಷಯದಲ್ಲಿ ನೀವು ಲೋಹವಾಗಿರುವ ಖಾಲಿ ಸ್ಥಿತಿಗಳನ್ನು ಹೊಂದಿದ್ದೀರಿ ಆದ್ದರಿಂದ ವೇಲೆನ್ಸಿ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ ಎರಡೂ ಅತಿಕ್ರಮಿಸುತ್ತವೆ ಆದ್ದರಿಂದ ನೀವು ವಹನಕ್ಕೆ ಲಭ್ಯವಿರುವ ಖಾಲಿ ಸ್ಥಿತಿಗಳನ್ನು ಹೊಂದಿದ್ದೀರಿ ನಾವು 1022 ಪರಮಾಣುಗಳನ್ನು ಹೊಂದಿದ್ದರೆ ಪ್ರತಿ ಪರಮಾಣು 1 ಎಲೆಕ್ಟ್ರಾನ್ ಅನ್ನು ಸೂಚಿಸಬಹುದು ಆದ್ದರಿಂದ ನೀವು ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುವ ಎಲೆಕ್ಟ್ರಾನ್ಗಳು ಹೆಚ್ಚಿನ ವಾಹಕತೆಗೆ ಕಾರಣವಾಗುತ್ತದೆ ಕಳೆದ ತರಗತಿಯಲ್ಲಿ ನಾವು ಚಲನಶೀಲತೆಯ ಆಧಾರದ ಮೇಲೆ ಇತರ ಅರೆವಾಹಕಗಳೊಂದಿಗೆ ಸಿಲಿಕಾನ್ ಹೋಲಿಕೆ ನೋಡಿದ್ದೇವೆ ಆದ್ದರಿಂದ ನಾವು ಮೂರು ಅರೆವಾಹಕಗಳನ್ನು ಹೊಂದಿದ್ದೇವೆ ನಾವು ಜರ್ಮೇನಿಯಮ್ ಸಿಲಿಕಾನ್ ಮತ್ತು ಗ್ಯಾಲಿಯಮ್ ಆರ್ಸೆನೈಡ್ ಅನ್ನು ನೋಡಿದೆವು ಅವುಗಳ ಚಲನಶೀಲತೆಯ ಮೌಲ್ಯಗಳನ್ನು ನಾನು ಬರೆಯುತ್ತೇನೆ μe ಮತ್ತು μh ಘಟಕಗಳು cm2 v 1 s 1 ನಲ್ಲಿರುತ್ತವೆ ನಿಮ್ಮ ರಂಧ್ರಗಳಿಗೆ ಜರ್ಮೇನಿಯಮ್ 3900 1900 ಎಲೆಕ್ಟ್ರಾನ್ಗಳಿಗೆ ಸಿಲಿಕಾನ್ 1350 ಮತ್ತು ರಂಧ್ರಗಳಿಗೆ 450 ಮತ್ತು ಗ್ಯಾಲಿಯಂ ಆರ್ಸೆನೈಡ್ ಎಲೆಕ್ಟ್ರಾನ್ಗಳಿಗೆ ಅತಿ ಹೆಚ್ಚು ಚಲನಶೀಲತೆ ಹೊಂದಿದೆ ಇದು 8500 ರ ಆಸುಪಾಸಿನಲ್ಲಿರುತ್ತದೆ ರಂಧ್ರಗಳು ಸುಮಾರು 400 ಆಗಿದೆ ಆದ್ದರಿಂದ ನೀವು ವಾಹಕತೆಯನ್ನು ಹೆಚ್ಚಿಸಲು ಬಯಸಿದರೆ ಚಲನಶೀಲತೆಯ ಆಧಾರದ ಮೇಲೆ ನೀವು ಯಾವ ವಸ್ತುಗಳನ್ನು ಆರಿಸುತ್ತೀರಿ ಎಂಬುದು ಪ್ರಶ್ನೆಯಾಗಿತ್ತು ಉತ್ತರವೆಂದರೆ ನೀವು ಗ್ಯಾಲಿಯಮ್ ಆರ್ಸೆನೈಡ್ ಅನ್ನು ಆಯ್ಕೆ ಮಾಡುತ್ತೀರಿ ಏಕೆಂದರೆ ಗ್ಯಾಲಿಯಮ್ ಆರ್ಸೆನೈಡ್ ಅತ್ಯುನ್ನತ ಚಲನಶೀಲತೆಯನ್ನು ಹೊಂದಿದೆ ಮತ್ತು ಸಿಗ್ಮಾ ಚಲನಶೀಲತೆಗೆ ನೇರವಾಗಿ ಸಂಬಂಧಿಸಿದೆ ಎಂದು ನಮಗೆ ತಿಳಿದಿದೆ ಆದರೆ ಇಲ್ಲಿ ಅತಿಕ್ರಮಿಸುವ ಅಂಶವೆಂದರೆ ni ಇದು ರಂಧ್ರಗಳಲ್ಲಿನ ಎಲೆಕ್ಟ್ರಾನ್ಗಳ ಸಾಂದ್ರತೆಯಾಗಿದೆ ಬ್ಯಾಂಡ್ ಅಂತರಕ್ಕೆ ನಮಗೆ ಮೌಲ್ಯಗಳು ಬೇಕಾಗುತ್ತವೆ ಆದ್ದರಿಂದ ನಾನು ಬ್ಯಾಂಡ್ ಅಂತರಕ್ಕೆ ಮೌಲ್ಯಗಳನ್ನು ಬರೆಯುತ್ತೇನೆ ಇಲ್ಲಿ Eg ಇದು ಎಲೆಕ್ಟ್ರಾನ್ ವೋಲ್ಟ್ಗಳಲ್ಲಿದೆ ಆದ್ದರಿಂದ ಜರ್ಮೇನಿಯಮ್ ಸುಮಾರು 0 66 eV ಬ್ಯಾಂಡ್ ಅಂತರವನ್ನು ಹೊಂದಿದೆ ಇದು ಕೋಣೆಯ ಉಷ್ಣಾಂಶದಲ್ಲಿದೆ ಸಿಲಿಕಾನ್ 1 10 ಗ್ಯಾಲಿಯಂ ಆರ್ಸೆನೈಡ್ 1 ಆದ್ದರಿಂದ ಗ್ಯಾಲಿಯಮ್ ಆರ್ಸೆನೈಡ್ ಹೆಚ್ಚಿನ ಚಲನಶೀಲತೆಯನ್ನು ಹೊಂದಿದ್ದರೂ ಅದು ಹೆಚ್ಚಿನ ಬ್ಯಾಂಡ್ ಅಂತರವನ್ನು ಹೊಂದಿದೆ ನೀವು ವೃತ್ತಿಜೀವನದ ಸಾಂದ್ರತೆಯು ಕಡಿಮೆಯಾಗಿರುವುದನ್ನು ನಾವು ಕಂಡುಕೊಳ್ಳುತ್ತೇವೆ ಏಕೆಂದರೆ ನೀವು ವೃತ್ತಿಜೀವನದ ಕಡಿಮೆ ಸಾಂದ್ರತೆಯನ್ನು ಹೊಂದಿರುತ್ತೀರಿ ನೀವು ಕಡಿಮೆ ವಾಹಕತೆಯನ್ನು ಹೊಂದಿರುತ್ತೀರಿ ಆದ್ದರಿಂದ ನಾವು ಗ್ಯಾಲಿಯಮ್ ಆರ್ಸೆನೈಡ್ಗಾಗಿ ಗಣಿತವನ್ನು ಮಾಡೋಣ ಮತ್ತೊಮ್ಮೆ ನಮಗೆ ದ್ರವ್ಯರಾಶಿಗಳು ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳ ಪರಿಣಾಮಕಾರಿ ದ್ರವ್ಯರಾಶಿಗಳು ಬೇಕಾಗುತ್ತವೆ ಆದ್ದರಿಂದ ಗ್ಯಾಲಿಯಮ್ ಆರ್ಸೆನೈಡ್ಗಾಗಿ m¿ 0 067 me mh ನಕ್ಷತ್ರವು 0 50 me ಈಗ ನಾವು ಸಿಲಿಕಾನ್ಗೆ ಬಳಸಿದ ಸಮೀಕರಣವನ್ನು ಬಳಸಿಕೊಂಡು ನೀವು Nc ಅನ್ನು ಲೆಕ್ಕ ಹಾಕಬಹುದು Nc ಸುಮಾರು 4 3 x 1023 m 3 Nv 8 85 Nc Nv ಮತ್ತು ಬ್ಯಾಂಡ್ ಅಂತರ 1 42 ನಾವು ಆಂತರಿಕ ವೃತ್ತಿ ಸಾಂದ್ರತೆಯನ್ನು 2 4 x 106 cm3ಎಂದು ಲೆಕ್ಕ ಹಾಕಬಹುದು ಅನುಗುಣವಾಗಿ ವಾಹಕತೆ ಕಡಿಮೆ ಇದು 3 4 x 10 9 ಆದ್ದರಿಂದ ಗ್ಯಾಲಿಯಮ್ ಆರ್ಸೆನೈಡ್ನ ಸಂದರ್ಭದಲ್ಲಿ ಆಂತರಿಕ ವಾಹಕ ಸಾಂದ್ರತೆಯು ಕಡಿಮೆಯಾಗಿದೆ ಅದಕ್ಕೆ ಅನುಗುಣವಾಗಿ ವಾಹಕತೆ ಕಡಿಮೆಯಾಗಿದೆ ಈ ಕೋಷ್ಟಕವನ್ನು ಪೂರ್ಣಗೊಳಿಸಲು ನಾವು ಜರ್ಮೇನಿಯಮ್ಗಾಗಿ ಇದೇ ರೀತಿಯ ಲೆಕ್ಕಾಚಾರವನ್ನು ಮಾಡುತ್ತೇವೆ ನಂತರ ನಾವು ಮರಳಿ ಬರಬಹುದು ಮತ್ತು ni ಗಾಗಿ cm3 ಮತ್ತು ವಾಹಕತೆಯ ಮೌಲ್ಯಗಳನ್ನು ತುಂಬಬಹುದು ನಾವು ಈಗಾಗಲೇ ಈ ಲೆಕ್ಕಾಚಾರವನ್ನು ಸಿಲಿಕಾನ್ಗಾಗಿ ಮಾಡಿದ್ದೇವೆ ಆದ್ದರಿಂದ ಸಿಲಿಕಾನ್ಗೆ ನಾವು ni ಅನ್ನು 1010 ಎಂದು ಹೊಂದಿದ್ದೇವೆ ಮತ್ತು ನಂತರ ನಾವು 3x10 6 ಸಿಲಿಕಾನ್ಗೆ ವಾಹಕತೆಯನ್ನು ಹೊಂದಿದ್ದೇವೆ ನಾವು ಗ್ಯಾಲಿಯಮ್ ಆರ್ಸೆನೈಡ್ ಲೆಕ್ಕಾಚಾರವನ್ನು ಮಾಡಿದ್ದೇವೆ ಆದ್ದರಿಂದ ನೀವು ಗ್ಯಾಲಿಯಮ್ ಆರ್ಸೆನೈಡ್ ni ಗೆ 2 4 x 106 ಮೌಲ್ಯಗಳನ್ನು ಬರೆದರೆ ಅದಕ್ಕೆ ಅನುಗುಣವಾಗಿ ವಾಹಕತೆ 3 ಆದ್ದರಿಂದ ನಾವು ಜರ್ಮೇನಿಯಂನ ಲೆಕ್ಕಾಚಾರವನ್ನು ಮಾಡೋಣ ಆದ್ದರಿಂದ ನಾವು ಈ 2 ಮೌಲ್ಯಗಳನ್ನು ಕೂಡ ತುಂಬಬಹುದು ಆದ್ದರಿಂದ ಜರ್ಮೇನಿಯಂನ ಸಂದರ್ಭದಲ್ಲಿ ಮತ್ತೊಮ್ಮೆ ನನಗೆ ಪರಿಣಾಮಕಾರಿ ದ್ರವ್ಯರಾಶಿಗಳ ಅಗತ್ಯವಿದೆ mei ಯು 0 12 me mhi ಯು 0 23 me ಆದ್ದರಿಂದ ಒಮ್ಮೆ ನೀವು mei ಮತ್ತು mei ಅನ್ನು ತಿಳಿದ ನಂತರ ನಾವು ಮುಂದೆ ಹೋಗಿ Nc ಮತ್ತು Nv ಅನ್ನು ಲೆಕ್ಕ ಹಾಕಬಹುದು ಆದ್ದರಿಂದ ನೀವು ವಿಭಿನ್ನ ಸಂಖ್ಯೆಗಳನ್ನು ಬದಲಿಸುತ್ತಿರುವ ಸೂತ್ರವು ಒಂದೇ ಆಗಿರುತ್ತದೆ Nc 1x1019 cm3 Nv 6 x 1018 ಆದ್ದರಿಂದ ಆಂತರಿಕ ವೃತ್ತಿ ಏಕಾಗ್ರತೆ ni ಯು Nc Nv exp Eg2kT ಹೊರತುಪಡಿಸಿ ನೀವು ಬದಲಿಯಾಗಿ ಮೌಲ್ಯಗಳು ನಿಮಗೆ 2 4 x 1013 cm3 ನ ni ನೀಡುತ್ತದೆ ಆದ್ದರಿಂದ ಜೆರ್ಮೇನಿಯಂನ ವಿಷಯದಲ್ಲಿ ni ಹೆಚ್ಚಾಗಿದೆ ಅಂತೆಯೇ ನೀವು ವಾಹಕತೆಯನ್ನು ಲೆಕ್ಕ ಹಾಕಬಹುದು ವಾಹಕತೆ 0 0213 ಆಗಿ ಕಾರ್ಯನಿರ್ವಹಿಸುತ್ತದೆ ನಾವು ಈಗ ಈ ಮಾಹಿತಿಯನ್ನು ನಾವು ಆರಂಭಿಸಿದ ಕೋಷ್ಟಕದಲ್ಲಿ ಮತ್ತೆ ತುಂಬಬಹುದು ಆದ್ದರಿಂದ ನಾನು ಟೇಬಲ್ಗೆ ಹೋಗಿ ಜೆರ್ಮೇನಿಯಮ್ಗಾಗಿ ಮೌಲ್ಯಗಳನ್ನು ಭರ್ತಿ ಮಾಡೋಣ ನೀವು ಈಗಾಗಲೇ ಸಿಲಿಕಾನ್ ಮತ್ತು ಗ್ಯಾಲಿಯಂ ಆರ್ಸೆನೈಡ್ಗಾಗಿ ಮಾಡಿದ್ದೀರಿ ವಾಹಕದ ಸಾಂದ್ರತೆಯು 2 4 x 1013 ಮತ್ತು ವಾಹಕತೆ 0 0213 ಆಗಿದೆ ಆದ್ದರಿಂದ ನಮ್ಮಲ್ಲಿ ಮೂರು ಅರೆವಾಹಕ ಜೆರ್ಮೇನಿಯಮ್ ಸಿಲಿಕಾನ್ ಮತ್ತು ಗ್ಯಾಲಿಯಂ ಆರ್ಸೆನೈಡ್ ಇತ್ತು ಗ್ಯಾಲಿಯಮ್ ಆರ್ಸೆನೈಡ್ ಅತ್ಯಧಿಕ ಚಲನಶೀಲತೆಯನ್ನು ಹೊಂದಿದೆ ಎಂದು ನಾವು ಕಂಡುಕೊಂಡಿದ್ದೇವೆ ಜರ್ಮೇನಿಯಮ್ ಕೂಡ ಸಿಲಿಕಾನ್ ಗಿಂತ ಅಧಿಕವಾಗಿದೆ ಆದರೆ ವಾಹಕತೆಯ ಮೇಲೆ ನಿಜವಾಗಿಯೂ ಪ್ರಭಾವ ಬೀರುವ ಮುಖ್ಯ ಪದವೆಂದರೆ ni ಇದು ವೃತ್ತಿ ಏಕಾಗ್ರತೆ ಮತ್ತು ni ಬ್ಯಾಂಡ್ ಅಂತರವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಹೆಚ್ಚಿನ ಬ್ಯಾಂಡ್ ಅಂತರವು ವಾಹಕದ ಸಾಂದ್ರತೆಯನ್ನು ಕಡಿಮೆ ಮಾಡುತ್ತದೆ ಅನುಗುಣವಾಗಿ ವಾಹಕತೆಯನ್ನು ಕಡಿಮೆ ಮಾಡುತ್ತದೆ ಈ ಗ್ರಾಫ್ ಅನ್ನು ಆಧರಿಸಿ ಅಥವಾ ಈ ಕೋಷ್ಟಕವನ್ನು ಆಧರಿಸಿ ನೀವು ಅತ್ಯಧಿಕ ವಾಹಕತೆಯಿರುವ ವಸ್ತುವನ್ನು ಆಯ್ಕೆ ಮಾಡಲು ಬಯಸಿದಲ್ಲಿ ಆದ್ಯತೆ ಜೆರ್ಮೇನಿಯಂಗೆ ಹೋಗುತ್ತದೆ ವಾಸ್ತವವಾಗಿ ಬೆಲ್ ಲ್ಯಾಬ್ಗಳಲ್ಲಿ ನಿರ್ಮಿಸಲಾದ ಮೊದಲ ಟ್ರಾನ್ಸಿಸ್ಟರ್ ಅಥವಾ ಮೊದಲ ಘನ ಸ್ಥಿತಿಯ ಟ್ರಾನ್ಸಿಸ್ಟರ್ ಅನ್ನು ವಾಸ್ತವವಾಗಿ ಜರ್ಮೇನಿಯಂನಿಂದ ಮಾಡಲಾಗಿದೆ ಒಂದು ಕಾರಣವೆಂದರೆ ಈ ಸಿಲಿಕಾನ್ ಈಗ ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಉದ್ಯಮದಲ್ಲಿ ಪ್ರಾಬಲ್ಯ ಸಾಧಿಸಿದೆ ಏಕೆಂದರೆ ನಾವು ಡೋಪಿಂಗ್ ಮೂಲಕ ವಾಹಕತೆ ಮತ್ತು ಸಿಲಿಕಾನ್ನ ಎಲೆಕ್ಟ್ರಾನಿಕ್ ಗುಣಗಳನ್ನು ನಿಯಂತ್ರಿಸಬಹುದು ಆದ್ದರಿಂದ ನಾವು ಮುಂದೆ ಡೋಪಿಂಗ್ ಅನ್ನು ನೋಡುತ್ತೇವೆ ಮುಖ್ಯವಾಗಿ ಸಿಲಿಕಾನ್ ಜರ್ಮೇನಿಯಂಗಿಂತ ಹೆಚ್ಚು ಹೇರಳವಾಗಿದೆ ಆದ್ದರಿಂದ ಸಿಲಿಕಾನ್ ಭೂಮಿಯ ಎರಡನೇ ಅತಿ ಹೆಚ್ಚು ಅಂಶವಾಗಿದೆ ಇವುಗಳು ಸುಮಾರು 27 ಜರ್ಮೇನಿಯಮ್ ಮತ್ತೊಂದೆಡೆ ಇದು ಐವತ್ತನೇ ಅತ್ಯಂತ ಹೇರಳವಾದ ಅಂಶವಾಗಿದೆ ಇದರ ಸಾಂದ್ರತೆಯು ಸುಮಾರು 10 6 ಆದ್ದರಿಂದ ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಉದ್ಯಮದಲ್ಲಿ ಸಿಲಿಕಾನ್ ಪ್ರಾಬಲ್ಯ ಸಾಧಿಸಲು ಇದು ಕಾರಣವಾಗಿದೆ ನಾನು ಮಾಡಲು ಇಷ್ಟಪಡುವ ಮುಂದಿನ ವಿಷಯವೆಂದರೆ ಕೊನೆಯ ತರಗತಿಯಲ್ಲಿ ನಾವು ಎಂದಿಗೂ ಫೆರ್ಮಿ ಶಕ್ತಿಯ ಸ್ಥಾನವನ್ನು ಲೆಕ್ಕ ಹಾಕಿಲ್ಲ ಆದ್ದರಿಂದ ನಾವು ಮುಂದುವರಿಯುತ್ತೇವೆ ಮತ್ತು ಆಂತರಿಕ ಅರೆವಾಹಕನಲ್ಲಿ ಫೆರ್ಮಿ ಶಕ್ತಿಯು ಎಲ್ಲಿದೆ ಎಂದು ಲೆಕ್ಕ ಹಾಕುತ್ತೇವೆ ನಾವು ಮುಂದೆ ಹೋಗಿ ಬ್ಯಾಂಡ್ ಚಿತ್ರವನ್ನು ಬಿಡಿಸೋಣ ನಾವು ವೈ ಅಕ್ಷದಲ್ಲಿ ಶಕ್ತಿಯನ್ನು ಹೊಂದಿದ್ದೇವೆ ನಮ್ಮಲ್ಲಿ ವೇಲೆನ್ಸಿ ಬ್ಯಾಂಡ್ ಇದೆ ವೇಲೆನ್ಸಿ ಬ್ಯಾಂಡ್ನ ಕೆಳಭಾಗವನ್ನು 0 ಎಂದು ಉಲ್ಲೇಖಿಸಲಾಗಿದೆ ಮತ್ತು ವೇಲೆನ್ಸಿ ಬ್ಯಾಂಡ್ನ ಮೇಲ್ಭಾಗವು Ev ಆಗಿದೆ ನಂತರ ನಾವು ವಾಹಕ ಬ್ಯಾಂಡ್ ಅನ್ನು ಹೊಂದಿದ್ದೇವೆ ವಹನ ಬ್ಯಾಂಡ್ನ ಕೆಳಭಾಗವನ್ನು Ec ಎಂದು ಉಲ್ಲೇಖಿಸಲಾಗುತ್ತದೆ ಮತ್ತು ವಹನ ಬ್ಯಾಂಡ್ Ec χ ನ ಮೇಲ್ಭಾಗವನ್ನು ಸೂಚಿಸಲಾಗುತ್ತದೆ ಮತ್ತು ವೇಲೆನ್ಸಿ ಮತ್ತು ಕಂಡಕ್ಷನ್ ಬ್ಯಾಂಡ್ ನಡುವಿನ ಈ ಅಂತರವು Eg ನಾವು n ಮತ್ತು p ಗಾಗಿ ಎಕ್ಸ್ಪ್ರೆಶನ್ ಗಳನ್ನು ಸಹ ಬರೆದಿದ್ದೇವೆ n ಇದು Nc expEc EfkT ಅಲ್ಲಿ Ef ಎಂದರೆ ಫೆರ್ಮಿ ಶಕ್ತಿ p ಎಂದರೆ Nv expEf EvkT ಆದ್ದರಿಂದ ಕೊನೆಯ ತರಗತಿಯಲ್ಲಿ ನಾವು Ef ಅನ್ನು ತೊಡೆದುಹಾಕಲು ಈ ಎರಡು ಪದಗಳನ್ನು ಮುಂದುವರಿಸಿದೆವು Ef ನ ಮೌಲ್ಯವನ್ನು ಲೆಕ್ಕಾಚಾರ ಮಾಡಲು ಫೆರ್ಮಿ ಶಕ್ತಿಯು ಅರೆವಾಹಕ ಇರುವಲ್ಲಿ ನಾವು n ಮತ್ತು p ಅನ್ನು ಸಮೀಕರಿಸೋಣ ಆದ್ದರಿಂದ ನಾವು Nc expEc EfkT ಯು Nv expEf EvkT ಗೆ ಸಮನಾಗಿರುತ್ತದೆ ಹಾಗಾಗಿ ನಾನು ಈಗ n ಮತ್ತು p ಅನ್ನು ಸಮೀಕರಿಸಿದ್ದೇನೆ ಆದ್ದರಿಂದ ನಾವು ಎರಡೂ ಬದಿಗಳಲ್ಲಿ ನೈಸರ್ಗಿಕ ಲಾಗ್ ಅನ್ನು ತೆಗೆದುಕೊಳ್ಳಬಹುದು ಮತ್ತು ನಂತರ ನಿಮಗೆ Ef ನ ಮೌಲ್ಯವನ್ನು ನೀಡಲು ಈ ಎಕ್ಸ್ಪ್ರೆಶನ್ ಅನ್ನು ಮರುಹೊಂದಿಸಬಹುದು EfEv12Eg 12kTInInNcNv ನಲ್ಲಿ ಮಾಡಿ ಆದ್ದರಿಂದ ಈ ಎಕ್ಸ್ಪ್ರೆಶನ್ ಅನ್ನು ಮರುಜೋಡಿಸುವ ಮೂಲಕ ನೀವು ಇದನ್ನು ಪಡೆಯಬಹುದು ಏಕೆಂದರೆ ನಾವು ಆಂತರಿಕ ಅರೆವಾಹಕ ಅನ್ನು ನೋಡುತ್ತಿದ್ದೇವೆ ಇದನ್ನು ಸಾಮಾನ್ಯವಾಗಿ EFi ಎಂದು ಸೂಚಿಸಲಾಗುತ್ತದೆ ಆದ್ದರಿಂದ ಇದು ಅಂತರ್ಗತ ಅರೆವಾಹಕದ ಫರ್ಮಿ ಶಕ್ತಿಯಾಗಿದೆ ಆದ್ದರಿಂದ ನಾನು ಈ ಎಕ್ಸ್ಪ್ರೆಶನ್ ಯನ್ನು ಪುನಃ ಬರೆಯುತ್ತೇನೆ ಆದ್ದರಿಂದ EFiEv12Eg 12kTInInNcNv ಈಗ Nc ಮತ್ತು Nv ಸಹ ರಂಧ್ರಗಳಲ್ಲಿನ ಎಲೆಕ್ಟ್ರಾನ್ಗಳ ಪರಿಣಾಮಕಾರಿ ದ್ರವ್ಯರಾಶಿಗೆ ಸಂಬಂಧಿಸಿವೆ ನೀವು ಮೊದಲು ಆ ಎಕ್ಸ್ಪ್ರೆಶನ್ ಅನ್ನು ನೋಡಿದ್ದೀರಿ Nc ಮತ್ತು Nv ಬದಲಿಗೆ ನಾವು ಪರಿಣಾಮಕಾರಿ ದ್ರವ್ಯರಾಶಿಯನ್ನು ಬದಲಿಸಬಹುದು ಮತ್ತು ಈ ಎಕ್ಸ್ಪ್ರೆಶನ್ EFiEv12Eg 34kTInInmeimhi ಹೀಗೆ ಬದಲಾಗುತ್ತದೆ ಆದ್ದರಿಂದ ಈಗ ನೀವು EFi ಅನ್ನು ಲೆಕ್ಕಹಾಕಲು 2 ಸಮೀಕರಣಗಳನ್ನು ಹೊಂದಿದ್ದೀರಿ EFi ಎಂಬುದು ಆಂತರಿಕ ಸೆಮಿಕಂಡಕ್ಟರ್ನಲ್ಲಿ ಫೆರ್ಮಿ ಮಟ್ಟದ ಸ್ಥಾನವಾಗಿದೆ ಹಾಗಾಗಿ ಕೋಣೆಯ ಉಷ್ಣಾಂಶದಲ್ಲಿ ಸಿಲಿಕಾನ್ ಲೆಕ್ಕಾಚಾರವನ್ನು ಮಾಡೋಣ ನಾವು ಮೊದಲು ಲೆಕ್ಕಾಚಾರ ಮಾಡಿದ Nc ಮತ್ತು Nv ಅನ್ನು ಬಳಸಬಹುದು ಅಥವಾ ನೀವು ಪರಿಣಾಮಕಾರಿ ದ್ರವ್ಯರಾಶಿಯನ್ನು ಬಳಸಬಹುದು ಆದ್ದರಿಂದ ಪರಿಣಾಮಕಾರಿ ದ್ರವ್ಯರಾಶಿ mei 1 08 me mhi is 0 60 me ಆಗಿದೆ ನಾನು ಪರಿಣಾಮಕಾರಿ ದ್ರವ್ಯರಾಶಿಯನ್ನು ಬಳಸುತ್ತಿರುವುದರಿಂದ ನೀವು EFi ಪಡೆಯುವ ಎರಡನೇ ಸಮೀಕರಣವನ್ನು ನಾನು ಬಳಸುತ್ತೇನೆ ಈ EV ಸಿಲಿಕಾನ್ನ ಬ್ಯಾಂಡ್ ಅಂತರ EFiEv121 10 34kTInIn1 08me0 60mh ನೀವು ಈ ಎಕ್ಸ್ಪ್ರೆಶನ್ ಅನ್ನು ಸರಳಗೊಳಿಸಿದರೆ ಇದು ನಿಮಗೆ Ev0 54 ಅನ್ನು ನೀಡುತ್ತದೆ ಅಥವಾ ಇನ್ನೊಂದು ರೀತಿಯಲ್ಲಿ ಬರೆಯುವುದು EFi Ev 0 54 ಆಗಿದೆ ಆದ್ದರಿಂದ ಆಂತರಿಕ ಸಿಲಿಕಾನ್ ಸಂದರ್ಭದಲ್ಲಿ ಫೆರ್ಮಿ ಮಟ್ಟವು ವೇಲೆನ್ಸಿ ಬ್ಯಾಂಡ್ ಮೇಲೆ ಸರಿಸುಮಾರು 0 54 ಎಲೆಕ್ಟ್ರಾನ್ ರಂಧ್ರಗಳಲ್ಲಿದೆ ಹಾಗಾಗಿ ನಾವು ನಮ್ಮ ಚಿತ್ರವನ್ನು ಎನರ್ಜಿ ಬ್ಯಾಂಡ್ ಅಂತರಕ್ಕಾಗಿ ಪುನಃ ಚಿತ್ರಿಸಲು ಪ್ರಯತ್ನಿಸಿದರೆ ನಾನು ಅದನ್ನು ಇಲ್ಲಿ ಮಾಡುತ್ತೇನೆ ನನ್ನ ಬಳಿ ಒಂದು ವೇಲೆನ್ಸ್ ಬ್ಯಾಂಡ್ ಇದೆ ಇದು EV ವಾಹಕ ಬ್ಯಾಂಡ್ ಅನ್ನು ಹೊಂದಿದೆ Ec Eg ಸಿಲಿಕಾನ್ ಸಂದರ್ಭದಲ್ಲಿ 1 1 ಮತ್ತು EFi 0 54 eV ಮೇಲೆ EFi ಇದು ಫೆರ್ಮಿ ಶಕ್ತಿಯು ಕೇಂದ್ರದ ಮಧ್ಯದಲ್ಲಿ ಬಹಳ ಹತ್ತಿರದಲ್ಲಿದೆ Eg ನ ಈ ಮೌಲ್ಯದಿಂದ ಬ್ಯಾಂಡ್ನ ನಿಜವಾದ ಕೇಂದ್ರವು 0 55 ಮತ್ತು ಫೆರ್ಮಿ ಶಕ್ತಿಯು 0 54 ರಲ್ಲಿದೆ ಆದ್ದರಿಂದ EFi ಬ್ಯಾಂಡ್ನ ಮಧ್ಯಭಾಗಕ್ಕೆ ಬಹಳ ಹತ್ತಿರದಲ್ಲಿದೆ me ಮತ್ತು mh ಒಂದೇ ಆಗಿದ್ದರೆ ಈ 2 ಒಂದೇ ಆಗಿದ್ದರೆ ಅಂದರೆ Nc ಮತ್ತು Nv ಕೂಡ ಒಂದೇ ಆಗಿರುತ್ತವೆ ಆಗ EFi ನಿಖರವಾಗಿ 2 ಕ್ಕಿಂತ Eg ನಲ್ಲಿ ಇರುತ್ತದೆ ಅಥವಾ ತಾಪಮಾನ 0 ಆಗಿದ್ದರೆ ಹಾಗಾಗಿ T 0 ಆಗಿದ್ದರೆ EFi ನಿಖರವಾಗಿ 2 ಕ್ಕಿಂತ ಹೆಚ್ಚು Eg ದಲ್ಲಿರುತ್ತದೆ ಇದು ಏಕೆಂದರೆ ಪರಿಣಾಮಕಾರಿ ದ್ರವ್ಯರಾಶಿಗಳು ವಿಭಿನ್ನವಾಗಿವೆ ಮತ್ತು ಏಕೆಂದರೆ ಸ್ಥಿತಿಗಳ ಪರಿಣಾಮಕಾರಿ ಸಾಂದ್ರತೆಯು ವಿಭಿನ್ನವಾಗಿರುತ್ತದೆ ಇದು ಬ್ಯಾಂಡ್ ಅಂತರದ ಮಧ್ಯದಿಂದ ಸ್ವಲ್ಪ ಬದಲಾಗಿದೆ ಆದ್ದರಿಂದ EFi ಗಾಗಿ ಈ ಮೌಲ್ಯದ ಅರ್ಥವೇನು ಲೋಹದ ಸಂದರ್ಭದಲ್ಲಿ ನಾವು ಫೆರ್ಮಿ ಶಕ್ತಿಯನ್ನು ಅತ್ಯಧಿಕ ಭರ್ತಿ ಸ್ಥಿತಿಗಳು ಮತ್ತು ಕಡಿಮೆ ಖಾಲಿ ಸ್ಥಿತಿಯನ್ನು ಬೇರ್ಪಡಿಸುವ ರೇಖೆಯಾಗಿ ವ್ಯಾಖ್ಯಾನಿಸುತ್ತೇವೆ ಆದ್ದರಿಂದ ನೀವು ಲೋಹವನ್ನು ಹೊಂದಿದ್ದರೆ ನಾವು ಲೋಹಕ್ಕಾಗಿ ಬ್ಯಾಂಡ್ ಚಿತ್ರವನ್ನು ಬಿಡಿಸುತ್ತೇವೆ ಇದು ನಿಮ್ಮ ಬ್ಯಾಂಡ್ ಲೋಹದ ಸಂದರ್ಭದಲ್ಲಿ ನಿಮ್ಮ ಬ್ಯಾಂಡ್ ಅರ್ಧ ತುಂಬಿತ್ತು ಆದ್ದರಿಂದ ನೀವು ಸ್ಥಿತಿಗಳನ್ನು ತುಂಬಿದ್ದೀರಿ ಮತ್ತು ನೀವು ಖಾಲಿ ಸ್ಥಿತಿಗಳನ್ನು ಹೊಂದಿದ್ದೀರಿ ಮತ್ತು ಫೆರ್ಮಿ ಶಕ್ತಿಯನ್ನು ಬೇರ್ಪಡಿಸಲಾಗಿದೆ ತುಂಬಿದ ಮತ್ತು ಖಾಲಿ ಸ್ಥಿತಿಗಳು ಈಗ ಅರೆವಾಹಕದ ಸಂದರ್ಭದಲ್ಲಿ ನಮ್ಮಲ್ಲಿ ವೇಲೆನ್ಸ್ ಬ್ಯಾಂಡ್ ಇದೆ ಅದು ಸಂಪೂರ್ಣವಾಗಿ ತುಂಬಿದೆ ನಾವು ಸಂಪೂರ್ಣವಾಗಿ ಖಾಲಿ ಇರುವ ವಾಹಕ ಬ್ಯಾಂಡ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಫೆರ್ಮಿ ಶಕ್ತಿಯನ್ನು ಎಲ್ಲಿ ಹಾಕುತ್ತೇವೆ ಎಂಬುದು ಪ್ರಶ್ನೆ ಈಗ ಅದನ್ನು ನೋಡಲು ಫೆರ್ಮಿ ಶಕ್ತಿಯನ್ನು ವಿವರಿಸುವ ಇನ್ನೊಂದು ಮಾರ್ಗವಿದೆ Ef ಕೆಲಸದ ಕಾರ್ಯಕ್ಕೆ ಸಂಬಂಧಿಸಿದೆ ನಾವು ಕೆಲಸದ ಕಾರ್ಯವನ್ನು ಕರೆಯುತ್ತೇವೆ ψ ಈಗ ψ ಘನದಿಂದ ಎಲೆಕ್ಟ್ರಾನ್ ಅನ್ನು ತೆಗೆದುಹಾಕಲು ಅಗತ್ಯವಿರುವ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ನೀವು ಈ ಬ್ಯಾಂಡ್ ಚಿತ್ರಕ್ಕೆ ಹಿಂತಿರುಗಿ ಮತ್ತು ನಾವು ಬ್ಯಾಂಡ್ನ ಮೇಲ್ಭಾಗವನ್ನು ನಿರ್ವಾತ ಮಟ್ಟಕ್ಕೆ ತೆಗೆದುಕೊಂಡರೆ ಫೆರ್ಮಿ ಮಟ್ಟದಿಂದ ನಿರ್ವಾತ ಹಂತದವರೆಗೆ ಎಲೆಕ್ಟ್ರಾನ್ ಅನ್ನು ತೆಗೆದುಹಾಕುವ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಅರೆವಾಹಕಗಳ ಸಂದರ್ಭದಲ್ಲಿ ನಾವು ಸ್ವತಂತ್ರವಾಗಿ ಎಲೆಕ್ಟ್ರಾನ್ಗಳನ್ನು ಹೊಂದಿಲ್ಲ ನಾವು ಯಾವಾಗಲೂ ಎಲೆಕ್ಟ್ರಾನ್ ರಂಧ್ರ ಜೋಡಿಗಳನ್ನು ಹೊಂದಿದ್ದೇವೆ ಆದ್ದರಿಂದ ಅಂತಹ ಸಂದರ್ಭದಲ್ಲಿ ಎಲೆಕ್ಟ್ರಾನ್ ಅನ್ನು ತೆಗೆದುಹಾಕಲು ಅಗತ್ಯವಿರುವ ಸರಾಸರಿ ಶಕ್ತಿಯನ್ನು ψ ಪ್ರತಿನಿಧಿಸುತ್ತದೆ ಆದ್ದರಿಂದ ನಮ್ಮಲ್ಲಿ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳು ಇರುವುದರಿಂದ ವಾಹಕ ಬ್ಯಾಂಡ್ನಲ್ಲಿ ಎಲೆಕ್ಟ್ರಾನ್ಗಳು ಮತ್ತು ವೇಲೆನ್ಸಿ ಬ್ಯಾಂಡ್ನಲ್ಲಿ ರಂಧ್ರಗಳು ಇರುವುದರಿಂದ ಇವುಗಳು ಸಂಪರ್ಕ ಹೊಂದಿವೆ ಅರೆವಾಹಕನಲ್ಲಿನ ಫೆರ್ಮಿ ಶಕ್ತಿಯು ಬ್ಯಾಂಡ್ ಅಂತರದಲ್ಲಿ ಇದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಏಕೆಂದರೆ ಇದು ಎಲೆಕ್ಟ್ರಾನ್ ಅನ್ನು ತೆಗೆದುಹಾಕುವ ಸರಾಸರಿ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ನಾನು ಮೊದಲೇ ಹೇಳಿದಂತೆ ರಂಧ್ರಗಳಲ್ಲಿನ ಎಲೆಕ್ಟ್ರಾನ್ಗಳ ಪರಿಣಾಮಕಾರಿ ದ್ರವ್ಯರಾಶಿ ಒಂದೇ ಆಗಿದ್ದರೆ ಫೆರ್ಮಿ ಶಕ್ತಿಯು ಅಂತರದ ಮಧ್ಯದಲ್ಲಿ ನಿಖರವಾಗಿ ಇರುತ್ತದೆ ಆದರೆ mei ಮತ್ತು mhi ವಿಭಿನ್ನವಾಗಿರುವುದರಿಂದ ಸಿಲಿಕಾನ್ ಸಂದರ್ಭದಲ್ಲಿ ಸ್ವಲ್ಪ ಬದಲಾಗಿದೆ ಆದ್ದರಿಂದ ನಾವು ಆಂತರಿಕ ಅರೆವಾಹಕಗೆ ಹಿಂತಿರುಗಿ ನೋಡೋಣ ನಾವು ವಸ್ತುವಿನ ವಾಹಕತೆಯನ್ನು ಹೆಚ್ಚಿಸಲು ಬಯಸುತ್ತೇವೆ ಆಂತರಿಕ ಅರೆವಾಹಕದ ಸಂದರ್ಭದಲ್ಲಿ ವಾಹಕದ ಸಾಂದ್ರತೆಯು ಬ್ಯಾಂಡ್ ಅಂತರವನ್ನು ಅವಲಂಬಿಸಿರುವುದರಿಂದ ಯಾವುದೇ ತಾಪಮಾನದಲ್ಲಿ ನಾವು ವಾಹಕದ ಸಾಂದ್ರತೆಯನ್ನು ಬದಲಾಯಿಸಲು ಸಾಧ್ಯವಿಲ್ಲ ni ಮೇಲೆ ತಾಪಮಾನದ ಪರಿಣಾಮವನ್ನು ನೋಡಲು ಏನು ಮಾಡುತ್ತದೆ ವಾಹಕ ಏಕಾಗ್ರತೆ NcNvexp Ef2kT ಗಾಗಿ ನಾವು ಈ ಎಕ್ಸ್ಪ್ರೆಶನ್ ಗೆ ಹಿಂತಿರುಗುತ್ತೇವೆ ಪ್ರಶ್ನೆಯೆಂದರೆ ನಾವು ತಾಪಮಾನವನ್ನು ಹೆಚ್ಚಿಸಿದಾಗ ಏನಾಗುತ್ತದೆ ತಾಪಮಾನವು 2 ಪದಗಳಲ್ಲಿ ಬರುತ್ತದೆ Nc ಮತ್ತು Nv ಇದು ತಾಪಮಾನವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನಾವು ತಾಪಮಾನವನ್ನು ಹೆಚ್ಚಿಸಿದರೆ Nc ಮತ್ತು Nv ಕೂಡ ಹೆಚ್ಚಾಗುತ್ತದೆ ಆದರೆ ತಾಪಮಾನವು ಪಾತ್ರವನ್ನು ವಹಿಸುವ ಪ್ರಬಲ ಪದವು ಘಾತೀಯ ಪದದಲ್ಲಿದೆ ಆದ್ದರಿಂದ ತಾಪಮಾನವು ಹೆಚ್ಚಾದಂತೆ exp Ef2kT ಇಳಿಯುತ್ತದೆ ಏಕೆಂದರೆ ತಾಪಮಾನವು ಛೇದದಲ್ಲಿದೆ ಈ ಎರಡೂ ಪರಿಣಾಮಗಳು ಆಂತರಿಕ ವೃತ್ತಿ ಸಾಂದ್ರತೆಯನ್ನು ಹೆಚ್ಚಿಸುತ್ತವೆ ಆದ್ದರಿಂದ ನೀವು ಇವುಗಳನ್ನು ಒಟ್ಟುಗೂಡಿಸಿದರೆ ಉಷ್ಣತೆಯು ಹೆಚ್ಚಾದಂತೆ ni ಹೆಚ್ಚಾಗುತ್ತದೆ ಆದರೆ ಪ್ರಬಲವಾದ ಪದವು ಘಾತೀಯ ಪದವಾಗಿದೆ ಆದ್ದರಿಂದ ಸಿಲಿಕಾನ್ ಪ್ರಕರಣವನ್ನು ಪರಿಗಣಿಸಿ ಅಲ್ಲಿ ನಾವು 2 ಉಷ್ಣಾಂಶಗಳನ್ನು ಹೊಂದಿದ್ದೇವೆ T1 ಮತ್ತು T2 ಮತ್ತು 2 ಆಂತರಿಕ ವೃತ್ತಿ ಸಾಂದ್ರತೆಗಳು n1 ಮತ್ತು n2 ಇವೆ ಈ ಸಂದರ್ಭದಲ್ಲಿ ನೀವು n1 ಮತ್ತು n2 ರ ಅನುಪಾತವನ್ನು ಈ ಸಮೀಕರಣದಲ್ಲಿ ಬದಲಿಸುವ ಮೂಲಕ ಲೆಕ್ಕಹಾಕಬಹುದು ಮತ್ತು Nc ಮತ್ತು Nv ನ ತಾಪಮಾನದ ಅವಲಂಬನೆಯನ್ನು ಗಣನೆಗೆ ತೆಗೆದುಕೊಂಡು ನಿಮಗೆ T1T2exp Eg2kT ನೀಡುತ್ತದೆ ಹಾಗಾಗಿ ನಾನು ಮಾಡಿದ್ದು ಈ ಎಕ್ಸ್ಪ್ರೆಶನ್ ನಲ್ಲಿ n1 ಮತ್ತು n2 ಗೆ ಬದಲಿಯಾಗಿ ಮತ್ತು ನಂತರ ಭಾಗಿಸಿ ನಾನು ಆ ಎಕ್ಸ್ಪ್ರೆಶನ್ n1 ಅನ್ನು n2 ಗಿಂತ ಪುನಃ ಬರೆಯುತ್ತೇನೆ ಆದರೆ T1 ನಾವು ಸಿಲಿಕಾನ್ ಹೊಂದಿದ್ದರೆ ಮತ್ತು ನಾವು ತಾಪಮಾನವನ್ನು 300 ಕೆಲ್ವಿನ್ನಿಂದ 600 ಕೆಲ್ವಿನ್ಗೆ ಹೆಚ್ಚಿಸುತ್ತೇವೆ ಆದ್ದರಿಂದ ನಾವು ಕೆರಿಯರ್ ಸಾಂದ್ರತೆಯ ಬದಲಾವಣೆಯು 300 ಕೆಲ್ವಿನ್ನಲ್ಲಿ ಏನೆಂದು ತಿಳಿಯಲು ಬಯಸುವ ತಾಪಮಾನವನ್ನು ದ್ವಿಗುಣಗೊಳಿಸುತ್ತದೆ ಇದು ಕೋಣೆಯ ಉಷ್ಣತೆ n1 1010 cm 3 ಮೌಲ್ಯವನ್ನು ಹೊಂದಿದೆ ನೀವು n2 ಏನೆಂದು ತಿಳಿಯಲು ಬಯಸುತ್ತೀರಿ ಆದ್ದರಿಂದ ನಾವು ಮೌಲ್ಯಗಳನ್ನು ಬದಲಿಸಬಹುದು ಮತ್ತು ಈ ಎಕ್ಸ್ಪ್ರೆಶನ್ ಅನ್ನು ಮೌಲ್ಯಮಾಪನ ಮಾಡಬಹುದು ಆದ್ದರಿಂದ ನಾವು n2 ಅನ್ನು ಪಡೆಯುತ್ತೇವೆ ಅದು 600 ಕ್ಕೆ ಸಮಾನವಾದ ವೃತ್ತಿ ಸಾಂದ್ರತೆಯ ತಾಪಮಾನ 1 17 x 1015 ರಿಂದ 15 ಆಗಿದೆ ಆದ್ದರಿಂದ ತಾಪಮಾನವನ್ನು 300 ರಿಂದ 600 ಕೆಲ್ವಿನ್ಗೆ ದ್ವಿಗುಣಗೊಳಿಸುವ ಮೂಲಕ ನೀವು ವಾಹಕದ ಸಾಂದ್ರತೆಯನ್ನು 1010 ರಿಂದ 1015 ಕ್ಕೆ ಹೆಚ್ಚಿಸಿದ್ದೀರಿ ಸುಮಾರು 5 ಆರ್ಡರ್ಗಳಷ್ಟು ಪ್ರಮಾಣ ಆದ್ದರಿಂದ ನೀವು ಒಂದು ಆಂತರಿಕ ವಸ್ತು ಅಥವಾ ಒಂದು ಅಂತರ್ಗತ ಅರೆವಾಹಕವನ್ನು ನೋಡಿದರೆ ನಾವು ಮಾತ್ರ ನಿರ್ವಹಿಸುತ್ತೇವೆ ನಾವು ವಸ್ತುವನ್ನು ಇಟ್ಟುಕೊಳ್ಳುವವರೆಗೆ ವಾಹಕತೆಯನ್ನು ಬದಲಾಯಿಸುತ್ತೇವೆ ಅದೇ ತಾಪಮಾನ ವಾಹಕತೆಯನ್ನು ಹೆಚ್ಚಿಸಲು ನಾವು ತಾಪಮಾನವನ್ನು ಹೆಚ್ಚಿಸಬೇಕು ಸಮಸ್ಯೆಯೆಂದರೆ ಹೆಚ್ಚಿನ ಸಾಧನಗಳು ನಾವು ಈಗ ಕೋಣೆಯ ಉಷ್ಣಾಂಶದ ಬಳಿ ಅಥವಾ ಕೋಣೆಯ ಉಷ್ಣಾಂಶದಲ್ಲಿ ಕಾರ್ಯನಿರ್ವಹಿಸುತ್ತೇವೆ ಆದ್ದರಿಂದ ವಾಹಕತೆಯನ್ನು ಹೆಚ್ಚಿಸಲು ನಿಜವಾಗಿಯೂ ನಾವು ಸಾಮಾನ್ಯ ಕಾರ್ಯಾಚರಣಾ ತಾಪಮಾನವನ್ನು ಮೀರಿ ತಾಪಮಾನವನ್ನು ಹೆಚ್ಚಿಸಲು ಸಾಧ್ಯವಿಲ್ಲ ಈ ಕಾರಣದಿಂದಲೇ ಜನರು ಮುಂದುವರಿಯುತ್ತಾರೆ ಮತ್ತು ಅರೆವಾಹಕಕ್ಕೆ ಕಲ್ಮಶಗಳನ್ನು ಸೇರಿಸುತ್ತಾರೆ ಬಾಹ್ಯ ಅರೆವಾಹಕಗಳನ್ನು ರೂಪಿಸಲು ಇದು ವೃತ್ತಿಜೀವನದ ಸಾಂದ್ರತೆಯನ್ನು ಹೆಚ್ಚಿಸುತ್ತದೆ ಮತ್ತು ಹೀಗೆ ವಾಹಕತೆ ಹೆಚ್ಚಾಗುತ್ತದೆ ಆದ್ದರಿಂದ ಇದರೊಂದಿಗೆ ನಾವು ಆಂತರಿಕ ಅರೆವಾಹಕಗಳೊಂದಿಗೆ ಮಾಡಲಾಗುತ್ತದೆ ಮುಂದಿನ ತರಗತಿಯಲ್ಲಿ ನಾವು ಬಾಹ್ಯ ಅರೆವಾಹಕಗಳನ್ನು ನೋಡಲು ಪ್ರಾರಂಭಿಸುತ್ತೇವೆ ನಾವು ಪರಿವರ್ತನೆ ಮಾಡುವ ಮೊದಲು ನಾವು ಮುಂದಕ್ಕೆ ಸಾಗಿಸುವ ಆಂತರಿಕ ಅರೆವಾಹಕಗಳಿಗಾಗಿ ಕೆಲವು ಅಂಶಗಳನ್ನು ಸಂಕ್ಷಿಪ್ತವಾಗಿ ಮರುಪಡೆಯುತ್ತೇನೆ ಆದ್ದರಿಂದ ನಾವು ಒಂದು ಆಂತರಿಕ ಅರೆವಾಹಕ n p ನ ಸಂದರ್ಭದಲ್ಲಿ ನೋಡಿದ್ದೇವೆ ಆದ್ದರಿಂದ ರಂಧ್ರ ಸಾಂದ್ರತೆಯಲ್ಲಿರುವ ಎಲೆಕ್ಟ್ರಾನ್ ni ಗೆ ಸಮನಾಗಿದೆ ಇದನ್ನು ಸಾಮಾನ್ಯವಾಗಿ n p n2 ಎಂದು ಬರೆಯಬಹುದು ಇದನ್ನು ಸಾಮೂಹಿಕ ಕ್ರಿಯೆಯ ನಿಯಮ ಎಂದು ಕರೆಯಲಾಗುತ್ತದೆ ಆಂತರಿಕ ಅರೆವಾಹಕನ ಸಂದರ್ಭದಲ್ಲಿ ಈ ಸಂಬಂಧ n p n2 ಬಹಳ ಕ್ಷುಲ್ಲಕವಾಗಿದೆ ಏಕೆಂದರೆ n p ಆದರೆ ನಂತರ ನಾವು ಬಾಹ್ಯ ಅರೆವಾಹಕಗಳನ್ನು ನೋಡಿದಾಗ ಈ ಸಂಬಂಧವು ನಿಜವೆಂದು ನಾವು ಕಂಡುಕೊಳ್ಳುತ್ತೇವೆ ಆದ್ದರಿಂದ ನೀವು n ಅನ್ನು ಹೆಚ್ಚಿಸಬಹುದು ಆದರೆ ಅದೇ ಸಮಯದಲ್ಲಿ ನೀವು p ಅನ್ನು ಕಡಿಮೆ ಮಾಡಬೇಕಾಗುತ್ತದೆ ನೀವು p ಅನ್ನು ಹೆಚ್ಚಿಸಿದರೆ ನೀವು n ಅನ್ನು ಕಡಿಮೆ ಮಾಡಬೇಕಾಗುತ್ತದೆ ನೀವು ಎರಡನ್ನೂ ಒಂದೇ ಸಮಯದಲ್ಲಿ ಹೆಚ್ಚಿಸಲು ಸಾಧ್ಯವಿಲ್ಲ ಆಂತರಿಕ ವಾಹಕ ಸಾಂದ್ರತೆಯು ತಾಪಮಾನದ ಕಾರ್ಯವಾಗಿದೆ ಮತ್ತು ಇದು ಬ್ಯಾಂಡ್ ಅಂತರವನ್ನು ಅವಲಂಬಿಸಿರುತ್ತದೆ ಅಲ್ಲಿ ni √❑ ಸಿಲಿಕಾನ್ ಅರೆವಾಹಕ ಉದ್ಯಮದಲ್ಲಿ ಪ್ರಬಲವಾದ ವಸ್ತುವಾಗಿದ್ದು ಅದು ni ತುಂಬಾ ಚಿಕ್ಕದಾಗಿದೆ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಕೇವಲ 1010 cm 3 ಅಂದರೆ ವಾಹಕತೆಯು ವಾಹಕತೆಯ ಮೌಲ್ಯವು ತುಂಬಾ ಚಿಕ್ಕದಾಗಿತ್ತು ನಾವು ವಾಹಕತೆಯನ್ನು ಹೆಚ್ಚಿಸುವ ಏಕೈಕ ಮಾರ್ಗವಾಗಿದೆ ನೀವು ಇನ್ನೂ ಅಂತರ್ಗತವಾಗಿರಲು ಬಯಸಿದರೆ ಸಿಲಿಕಾನ್ ತಾಪಮಾನವನ್ನು ಹೆಚ್ಚಿಸುವುದು ಆದರೆ ತಾಪಮಾನವನ್ನು ಹೆಚ್ಚಿಸುವುದು ಪ್ರಾಯೋಗಿಕವಾಗಿಲ್ಲ ಏಕೆಂದರೆ ಸಾಧನಗಳು ಕೋಣೆಯ ಉಷ್ಣಾಂಶದಲ್ಲಿ ಕೆಲಸ ಮಾಡಬೇಕಾಗುತ್ತದೆ ಆದ್ದರಿಂದ ನಾವು ನೋಡುವ ಮುಂದಿನ ವಿಷಯವೆಂದರೆ ಡೋಪಿಂಗ್ ಮೂಲಕ ವಾಹಕತೆಯನ್ನು ಹೇಗೆ ಹೆಚ್ಚಿಸುವುದು ಮತ್ತು ಇವುಗಳು ಮುಂದಿನ ತರಗತಿಯಲ್ಲಿ ನಾವು ಆರಂಭಿಸುವ ಬಾಹ್ಯ ಅರೆವಾಹಕಗಳಾಗಿವೆ Glossary Micro electronic ಮೈಕ್ರೊ ಎಲೆಕ್ಟ್ರಾನಿಕ್ ಸೂಕ್ಷ್ಮ ವಿದ್ಯುನ್ಮಾನ Conduction band ಕಂಡಕ್ಷನ್ ಬ್ಯಾಂಡ್ ವಾಹಕ ಬ್ಯಾಂಡ್ Electron ಎಲೆಕ್ಟ್ರಾನ್ ವಿದ್ಯುನ್ಮಾನ